ಶುಭೋದಯ ಸ್ನೇಹಿತರೆ ಹಿಂದಿನ ಉಪನ್ಯಾಸದಲ್ಲಿ ನಾವು ವಿಮಾನದ ಸ್ಥಿರವಾದ ಸ್ಥಿರತೆಯ ಬಗ್ಗೆ ಚರ್ಚಿಸಿದ್ದೆವು ಅಥವಾ ಕೆಲವೊಂದು ಅಂಶಗಳನ್ನು ಪುನರಾವರ್ತಿಸಿದರು ಮತ್ತು ಟ್ರಿಮ್ ಬಗ್ಗೆ ನಿರ್ಣಾಯಕ ಅಂಶಗಳನ್ನು ವಿನಾಯಕ ತಿಳುವಳಿಕೆಯನ್ನು ತಿಳಿದುಕೊಂಡೆವು ಮತ್ತು ಏನು ನೆನಪಿಸಿಕೊಳ್ಳಬಹುದು ಅಂದರೆ ಅದು Cm ಆಗಿದ್ದರೆ ಪಿಚ್ಚಿಂಗ್ ಮೂಮೆಂಟ್ ಗುಣಾಂಕ ವಿರುದ್ಧ ಅಲ್ಪ ಗಮನಿಸಿದರೆ Cm ವಿರುದ್ಧ 𝛼 ಬದಲಾವಣೆಗಳು ಈ ರೀತಿಯಲ್ಲಿ ಆಶಿಸುತ್ತೇನೆ ಏಕೆಂದರೆ ನನಗೆ ಡೈನಮಿಕ್ ಒತ್ತಡಕ್ಕೆ ಸಾಕಷ್ಟು ಪ್ರಮಾಣದ ಧನಾತ್ಮಕ 𝛼 ದೊರಕಿದೆ ಇದರಿಂದ ತೂಕಕ್ಕೆ ಸಮಾನವಾಗಿ ಲಿಫ್ಟ್ ಉತ್ಪತ್ತಿಮಾಡುತ್ತದೆ ಒಬ್ಬ ವಿನ್ಯಾಸಕಾರರಿಗೆ ನಿಮಗೆ ಈಗಾಗಲೇ ಹೇಳಿರುವ ಹಾಗೆ ಇಂತಹ ಮಾಹಿತಿಗಳನ್ನು ಉಪಯೋಗಿಸಿಕೊಂಡು ಸಾಮಾನ್ಯವಾದ ಜ್ಞಾನವನ್ನು ಸರಳವಾದ ಸೂತ್ರಗಳನ್ನು ಉಪಯೋಗಿಸಿಕೊಂಡು ನೋಡುತ್ತೇವೆ ಇದರಿಂದ ವಿಮಾನದ ಹಲವಾರು ಭಾಗಗಳನ್ನು ವಿನ್ಯಾಸ ಮಾಡುವಾಗ ಏನು ಮಾಡಬೇಕು ಎಂದು ತಿಳಿಸುತ್ತದೆ ಇವೆಲ್ಲವೂ ವಿಮಾನದ ಸ್ಥಿರತೆ ಮತ್ತು ಟ್ರಿಮ್ ಜೊತೆಯಲ್ಲಿ ಸೇರಿಕೊಳ್ಳುತ್ತವೆ ಉದಾಹರಣೆಗೆ ಇಲ್ಲಿಂದ ನಾವು ಸ್ಥಿರವಾದ ಸ್ಥಿರತೆಯನ್ನು ಗಮನಿಸಿದ್ದೇವೆ Cm0 ಮತ್ತು ಧನಾತ್ಮಕ ಟ್ರಿಮ್ ಸಿಗಲು 𝐶mO 0 ಮತ್ತು Cm ಏನು ಅಲ್ಲ ಎಂದು ನಾವು ನೋಡಿದ್ದೇವೆ ಆದರೆ ಎಲ್ಲವೂ ಕ್ರಮವಾಗಿದೆ ಎಂದು ಊಹಿಸಿಕೊಂಡು Cm ನೋಡಿದಾಗ ಮತ್ತು ಅದನ್ನು 1Cm ದಿಂದ ಭಾಗಿಸಿದಾಗ ಈ ಅಂಶವು ಸದಾ ಧನಾತ್ಮಕ ಆಗಿರುತ್ತದೆ ಅದನ್ನು ಲಿಫ್ಟ್ ಕರ್ವ್ ಸ್ಲೋಪ್ ಎನ್ನುತ್ತಾರೆ ಹೀಗಾಗಿ Cmಮೌಲ್ಯವು 0 ಗಿಂತ ಕಡಿಮೆ ಇರುವುದು ಸ್ಥಿರವಾದ ಸ್ಥಿರತೆಯ ಪರಿಸ್ಥಿತಿಯು ಆಗಿರುತ್ತದೆ ಹಾಗೂ ನಾನು ಏನು ಹೇಳಬಹುದು ಎಂದರೆ CmCL ಮೌಲ್ಯ 0 ಗಿಂತ ಕಡಿಮೆ ಇರುವುದು ಸ್ಥಿರವಾದ ಸ್ಥಿರತೆ ಆಗಿರುತ್ತದೆ ಈಗ ನಾವು ಏನು ಮಾಡಬೇಕು ಎಂಬುವುದು ಸರಳವಾಗಿದೆ ಏನೆಂದರೆ ನಾವು ಚಿತ್ರಿಸಬೇಕು ಒಬ್ಬ ವಿನ್ಯಾಸಗಾರರು Cm ವಿರುದ್ಧ CL ಚಿತ್ರವನ್ನು ಬಿಡಿಸಲು ಆಶಿಸುತ್ತಾರೆ ಮತ್ತು CmCLಸ್ಲೋಪ್ ಆಗಿರುತ್ತದೆ ಅದರ ಮೌಲ್ಯವು ಟ್ರಿಮ್ ಸ್ಥಿತಿಯಲ್ಲಿ 0 ಗಿಂತ ಕಡಿಮೆ ಆಗಿರುತ್ತದೆ ಇದು ಪ್ರಮುಖವಾಗಿದೆ ನಾನು ಸ್ಥಿರತೆಯ ಬಗ್ಗೆ ಮಾತನಾಡುವಾಗ ಅಂದರೆ ಟ್ರಿಮ್ ಸ್ಥಿತಿಯಲ್ಲಿ ಸ್ಥಿರತೆಯ ಬಗ್ಗೆ ಮಾತನಾಡುವಾಗ ಅದರ ಅರ್ಥವು ಟ್ರಿಮ್ ಇರುವಂತಹ ಸಮತೋಲನ ಸ್ಥಿತಿಗೆ ಅನುಗುಣವಾಗಿ ಇರುವಂತಹ ಸ್ಲೋಪ್ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ಈಗ ನೀವು ಜ್ಞಾಪಿಸಿಕೊಂಡು ಸರಿಸುಮಾರಾಗಿ ಹೀಗೆ ಬರೆಯಬಹುದು CmCLstatic margin ಮತ್ತು ಏನಿದು ಸ್ಟಾಸ್ಟಿಕ್ ಮಾರ್ಜಿನ್ ಸ್ಟಾಸ್ಟಿಕ್ ಮಾರ್ಜಿನ್ ಎಂದರೆ ತಟಸ್ಥ ಕೇಂದ್ರ ಮತ್ತು CG ನಡುವಿನ ಆಯಾಮ ಇಲ್ಲದಿರುವಂತಹ ದೂರ ಆಗಿರುತ್ತದೆ ಹೀಗಾಗಿ ನನ್ನ ಹತ್ತಿರ ವಿಮಾನವು ಇದ್ದು ಮತ್ತು ಇಲ್ಲಿ ತಟಸ್ಥ ಕೇಂದ್ರ ಇದ್ದರೆ ಹಾಗೂ ತಟಸ್ಥ ಕೇಂದ್ರದ ವ್ಯಾಖ್ಯೆಯು ಏನೆಂದರೆ CmCL ಮೌಲ್ಯ 0 ಇರುವಂತಹ CG ಸ್ಥಾನ ಆಗಿರುತ್ತದೆ ಅಥವಾ ಇನ್ನೂ ಸಾಮಾನ್ಯವಾಗಿ ಹೇಳುವುದಾದರೆ ತಟಸ್ಥ ಕೇಂದ್ರ ಎಂದರೆ ಇದು ವಿಮಾನವು ತಟಸ್ಥವಾಗಿ ಸ್ಥಿರ ಇರುವಂತಹ CG ಸ್ಥಾನ ಆಗಿದೆ ಇದು ಸರಿಸುಮಾರು ಸೂತ್ರ ಆಗಿರುತ್ತದೆ ಆದರೆ ಬಹಳಷ್ಟು ಉಪಯೋಗಕಾರಿ ಸೂತ್ರ ಮತ್ತು ವಿನ್ಯಾಸಗಾರರು ಇದನ್ನು ಹೇಗೆ ಹಾಳು ಮಾಡಿಕೊಳ್ಳುತ್ತಾರೆ ಎಂಬುವುದನ್ನು ನಾವು ತಿಳಿದುಕೊಳ್ಳೋಣ ಉದಾಹರಣೆಗೆನಾನು ಒಂದು ವಿಮಾನವನ್ನು ಕ್ರೂಜ್ ಸ್ಥಿತಿಯಲ್ಲಿ ವಿನ್ಯಾಸ ಮಾಡುವುದಾದರೆ ಮತ್ತು ಕ್ರೂಜ್ ಸ್ಥಿತಿಯಲ್ಲಿ 𝐶L 0 2 ನನಗೆ ಬೇಕು ಹೇಗೆ ನನಗೆ 𝐶L 0 2 ಸಿಗುತ್ತದೆ ಹೌದು ನಾವು ಕ್ರೂಜ್ ಸ್ಥಿತಿಯ ಬಗ್ಗೆ ಮಾತನಾಡಲಿದ್ದೇವೆ ನಾನು ಅತ್ಯುತ್ತಮವಾದಂತಹ ರೇಂಜ್ಗೋಸ್ಕರ ಹಾರುವುದಾದರೆ ಅಥವಾ ಕನಿಷ್ಠ ತ್ರಸ್ಟ್ ಅವಶ್ಯಕ ಸ್ಥಿತಿಯಲ್ಲಿ ಹಾರುವುದಾದರೆ ಇನ್ನೂ ಸರಳವಾಗಿ ಹೇಳುವುದಾದರೆ ಅವಶ್ಯಕ ತ್ರಸ್ಟ್ ಕನಿಷ್ಠ ಸ್ಥಿತಿಯಲ್ಲಿ ಹಾರುವುದಾದರೆ ನನಗೆ ಈ ರೀತಿ ತಿಳಿದಿದೆ CLCD0K ಅಂದರೆ CD0K ಸರಿಸುಮಾರು ಮೌಲ್ಯ ತಿಳಿದುಕೊಂಡ ಮೇಲೆ ಹಾರುವಾಗ ಇರುವಂತಹ CL ಮೌಲ್ಯ ನನಗೆ ತಿಳಿದಿದೆ ನೀವು ಅವಶ್ಯಕ ಕನಿಷ್ಠ ತ್ರಸ್ಟ್ ಕನಿಷ್ಠ ಸ್ಥಿತಿಗೆ ಸಮವಾಗಿ ಇಟ್ಟುಕೊಳ್ಳಲು ಸಾಧ್ಯವಾಗುವುದಿಲ್ಲ ಆಗ ನೀವು ಗಮನಿಸಬಹುದು CL2WSVcruise2 ಹೀಗಾಗಿ ಯಾವುದೇ ಸ್ಥಿತಿಯಲ್ಲಿಯೂ ನಿಮಗೆ CL ಮೌಲ್ಯ ಆ ಎತ್ತರದಲ್ಲಿ ಮತ್ತು ನೀಡಿರುವ ವೇಗದಲ್ಲಿ ತಿಳಿದಿದೆ ಮತ್ತು ನಾನು ಕ್ರೂಜ್ ಸ್ಥಿತಿಯಲ್ಲಿ ವಿನ್ಯಾಸ ಮಾಡುವುದಾದರೆ ನನಗೆ ತಿಳಿದಿರುವ ಹಾಗೆ ಒಂದು ನಿರ್ದಿಷ್ಟವಾದ ಡೈನಮಿಕ್ ಒತ್ತಡದಲ್ಲಿ ಲಿಫ್ಟ್ ತೂಕಕ್ಕೆ ಸಮಾನವಾಗಿ ಇರುವ ರೀತಿಯಲ್ಲಿ ನೋಡಿಕೊಳ್ಳಬೇಕು ಈ ರೀತಿ ನಾನು ನಿರ್ದಿಷ್ಟವಾದ ಅಂತಹ CL ಮೌಲ್ಯ ಹೊಂದಿರಬೇಕು ಮತ್ತು CL ಮೌಲ್ಯ 0 2 ಎಂದುಕೊಳ್ಳೋಣ ಹಾಗಾದರೆ ಅದು CL 0 2 ಮೌಲ್ಯದಲ್ಲಿ ಕ್ರೂಜ್ ಮಾಡುತ್ತಿದೆ ಎಂದರೆ ಇದರ ಅರ್ಥ ಎಂದರೆ ಅದು ಟ್ರಿಮ್ ಸ್ಥಳದಲ್ಲಿ ಇದೆ ಎಂದು ಅರ್ಥ ಅಲ್ಲಿ Cm ಇರುವುದಿಲ್ಲ Cm ಮೌಲ್ಯ 0 ಆಗಿರುತ್ತದೆ ಅದನ್ನು ಸಮತೋಲನ ಎನ್ನುತ್ತಾರೆ ಹಾಗಾದರೆ ಈ ಜಾಗವು 0 2 ಆಗುತ್ತದೆ ಈಗ ಪ್ರಶ್ನೆಯೇನೆಂದರೆ ಇದು 0 2 ಆದರೆ ಸ್ಲೋಪ್ ಎಷ್ಟು ಆಗುವಂತಹ ವಿನ್ಯಾಸವನ್ನು ನಾನು ಟ್ರಿಮ್ ಸ್ಥಿತಿಯಲ್ಲಿ ಮಾಡಬೇಕು ಮತ್ತು ಸ್ಲೋಪ್ CmCL ಏನೂ ಅಲ್ಲ ಆದರೆ ಋಣಾತ್ಮಕ ಸ್ಟಾಸ್ಟಿಕ್ ಮಾರ್ಜಿನ್ ಆಗಿರುತ್ತದೆ ಕ್ಷಮಿಸಿ ಇಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ಮಾಡಬೇಕಾಗಿದೆ ಇದು ಋಣಾತ್ಮಕ ಸ್ಟಾಸ್ಟಿಕ್ ಮಾರ್ಜಿನ್ ಆಗಿರುತ್ತದೆ ಮತ್ತು ನಾನು ಇಲ್ಲಿ ಋಣಾತ್ಮಕ ಚಿಹ್ನೆಯನ್ನು ಉಪಯೋಗಿಸುತ್ತೇನೆ ಹಾಗೂ ನಂತರ ಇನ್ನೊಂದು ಪ್ರಶ್ನೆಯೂ ಮೂಡುತ್ತದೆ ಏನಿದು ಸ್ಟಾಸ್ಟಿಕ್ ಮಾರ್ಜಿನ್ ಎಂದು ಎಷ್ಟು ಪ್ರಮಾಣವು ಇರಬೇಕು ಸಾಮಾನ್ಯವಾಗಿ SMNp XCG ವಿಮಾನಕ್ಕೆ Xcg ಮೌಲ್ಯ ಸಾಮಾನ್ಯವಾಗಿ ಖಾರ್ಡ್ 10 ಶೇಕಡ ಅಥವಾ ಅದರ 10 ಶೇಕಡ ಖಾರ್ಡ್ ಆಧಾರದ ಮೇಲೆ 15 ಪ್ರತಿಶತ ಇರಬಹುದು ಆದರೆ ನೀವು ಅಂತಿಮ ಕಾರ್ಯವನ್ನು ಮಾಡುವುದಾದರೆ ಮತ್ತು ನಿಮ್ಮಲ್ಲಿ ಎಲ್ಲಾ ವ್ಯುತ್ಪನ್ನ ಸರಿಯಾಗಿದ್ದರೆ ನೀವು 5 ರಿಂದ 8 ಪ್ರತಿಶತ ವರೆಗೆ ಆಲೋಚಿಸಬಹುದು ಆದರೆ ಅದು ವಿನ್ಯಾಸಗಾರರ ಆಯ್ಕೆಯಾಗಿರುತ್ತದೆ ಹಾಗೆ ಪರಿಕಲ್ಪನ ಹಂತದಲ್ಲಿ ನೀವು ಸ್ಟಾಸ್ಟಿಕ್ ಮಾರ್ಜಿನ್ ಜೊತೆಗೆ ಆರಂಭಿಸಬಹುದು ಎಂದು ನಾನು ಹೇಳಬಹುದು ಅಂದರೆ ಸರಿಸುಮಾರು 15 ಪ್ರತಿಶತ ಸುರಕ್ಷಿತವಾಗಿರುತ್ತದೆ ಏಕೆಂದರೆ ಈಗ ಎಲ್ಲಾ ಅಂಶಗಳು ನಿಖರವಾಗಿಲ್ಲ ಅಂದರೆ ಕೆಲವೊಂದು ಅಂದಾಜು ಮಾಡಿರುವಂತಹ ಅಂಶಗಳನ್ನು ಇರುವುದಿಲ್ಲ ಹೀಗಾಗಿ ನಾನು ನಿಧಾನವಾಗಿ ಸಾಗುತ್ತೇನೆ ಅಂದರೆ 15 ಪ್ರತಿಶತ ಸ್ಟಾಸ್ಟಿಕ್ ಮಾರ್ಜಿನ್ ಎಂದರೆ CmCL SM 0 15 ಹಾಗಾದರೆ ಈ ಸ್ಲೋಪ್ ಮೌಲ್ಯ 0 15 ಆಗುತ್ತದೆ ಮತ್ತು ವಿಮಾನವನ್ನು CL ಮೌಲ್ಯ 0 2 ಇರುವಾಗ ಟ್ರಿಮ್ ಮಾಡುತ್ತೇನೆ ಹೀಗಾಗಿ ಎಷ್ಟು ಪ್ರಮಾಣದ Cm0 ಮೌಲ್ಯ ಅವಶ್ಯಕ ಎಂದು ನನಗೆ ತಿಳಿದಿದೆ ಅಂದರೆ at CLO ಮೌಲ್ಯವು 0 15 ಇರುತ್ತದೆ 03 ಆಗುತ್ತದೆ ವಿನ್ಯಾಸಕಾರರಿಗೆ ಏನು ಹೇಳಲು ಇಷ್ಟಪಡುತ್ತೇನೆ ಅಂದರೆ ನಾನು ರೆಕ್ಕೆಯನ್ನು ಫ್ಯೂಸೆಲಾಜ್ ಜೊತೆಗೆ ಈ ರೀತಿ ಸೇರಿಸಲು ಇಷ್ಟಪಡುತ್ತೇನೆ ನಾನು ಇದನ್ನು ಇನ್ನಷ್ಟು ಈ ರೀತಿಯಲ್ಲಿ ಸೇರಿಸಲು ಇಷ್ಟಪಡುತ್ತೇನೆ ಇದು ಫ್ಯೂಸೆಲಾಜ್ ಇದನ್ನು ನಾವು ವಿನ್ಯಾಸ ಇಲ್ಲಿಯವರೆಗೆ ಮಾಡಿಲ್ಲ ಹೀಗಾಗಿ CL ಮೌಲ್ಯ 0 2 ಇರುವಂತಹ ಡೈನಮಿಕ್ ಒತ್ತಡದಲ್ಲಿ ಬೇಕಾಗಿರುವಂತಹ ಲಿಫ್ಟ್ಗೋಸ್ಕರ ರೆಕ್ಕೆಯನ್ನು ಈ ರೀತಿಯಲ್ಲಿ ಸೇರಿಸಲಾಗುತ್ತದೆ ಹಾಗೆ Cm0 ಮೌಲ್ಯ at CLO ಸ್ಥಿತಿಯಲ್ಲಿ ಸರಿ ಸುಮಾರು 0 03 ಇರುತ್ತದೆ ಈ 3 ಸಂಗತಿಗಳನ್ನು ಅದು ಪೂರ್ಣಗೊಳಿಸಬೇಕು ಹೀಗಾಗಿ ಋಣಾತ್ಮಕ ಆಗಿಸಲು ಸ್ಲೋಪ್ ಗಮನಿಸಿದರೆ ನಾವು ಅಡ್ಡ ಬಾಲವನ್ನು ಮತ್ತು Cm at CL0 ಬಳಸುತ್ತೇವೆ ಅಂದರೆ Cm0 ನಿಮಗೆ ಏನಾದರೂ ನಾನು ಬರೆಯುವಾಗ ಗೊಂದಲ ಎನಿಸಿದರೆ 𝐶m 𝐶mO 𝐶mα ∗ 𝛼 ಇದು Cm0 ಅಂದರೆ at CLO ಏಕೆಂದರೆ ನಾನು ಅದನ್ನು 𝛼 ಅನುಗುಣವಾಗಿ ಹೆಚ್ಚಿಸುತ್ತಿದ್ದೇನೆ ಅದನ್ನು CL ಅನುಗುಣವಾಗಿ ಹೆಚ್ಚಿಸುವುದು ಆದರೆ CmCm0CmCLCL ಇದನ್ನು ನಾನು ಬಳಸಿದರೆ ಅಂದರೆ ಈಗ ಸೂತ್ರವನ್ನು ಬಳಸುತ್ತಿರುವುದನ್ನು ನೋಡಿದರೆ Cm0 ದಿಂದ at Cl0 ಸಿಗುತ್ತದೆ ಆದರೆ ನಾವು ಏನು ಗಮನಿಸಬಹುದು ಎಂದರೆ ಇವೆಲ್ಲವೂ ವಿವಿಧ ದಾರಿಗಳು ಎಷ್ಟು ಪ್ರಮಾಣದ Cm0 ಅವಶ್ಯಕವಾಗಿದೆ ಎಂದು ತಿಳಿದುಕೊಳ್ಳಬೇಕಾದರೆ ಮತ್ತು ಎಷ್ಟು ಪ್ರಮಾಣದ CL ಬೇಕಾಗಿದೆ ಎಷ್ಟು ಪ್ರಮಾಣದ CmCL ನನಗೆ ಬೇಕು ಎಂದು ನನಗೆ ತಿಳಿದಿದ್ದರೆ ನಾನು ಇದನ್ನು ಸರಳವಾಗಿ ನಿರ್ವಹಿಸಬಹುದು ಮೊದಲನೆಯದು ನಿರ್ದಿಷ್ಟವಾದಂತಹ ಬಾಲ ಎಂದರೆ ಅಡ್ಡ ಬಾಲ ಎರಡನೆಯ ಅಂಶವೆಂದರೆ ಅಡ್ಡ ಬಾಲ ಅಥವಾ ರೆಕ್ಕೆಯ ನಿರ್ಧರಿಸುವಂತಹ ಕೋನ ಮೂರನೇ ಅಂಶವೆಂದರೆ ಬಾಲದ ಮೂಮೆಂಟ್ ಮತ್ತು ನಾಲ್ಕನೆಯ ಅಂಶವೆಂದರೆ ರೆಕ್ಕೆಯ CG ಅನುಗುಣವಾಗಿ ಇರುವಂತಹ a c ಸ್ಥಾನ ಆಗಿರುತ್ತದೆ ಇದು ವಿಮಾನದ ಸ್ಥಿರತೆಗೋಸ್ಕರ ವಿನ್ಯಾಸಗಾರ ಗಮನಿಸುವಂತಹ ಅಂಶ ಅಂಶವಾಗಿರುತ್ತದೆ ಅಂಶ ಆಗಿರುತ್ತದೆ ಮತ್ತು ನೀವು ನೋಡಬಹುದು ನಾನು ಮುಂದುವರೆದ ಹಾಗೆ ಎಷ್ಟು ಸರಳವಾಗಿ ಅಂದರೆ ನೀವು ಈ ಸಂಖ್ಯೆಗಳನ್ನು ಗಮನಿಸಬಹುದು ಒಂದು ರೀತಿ ನಮ್ಮ ಕೆಲಸವೂ ಸರಳ ವಾಯಿತು ಅಂದರೆ ಇದು Cm ನನಗೆ ತಿಳಿದರೆ ಇದು CL ನನಗೆ ಎಷ್ಟು ಪ್ರಮಾಣದ CL ವಿನ್ಯಾಸ ಮಾಡಬೇಕು ಎಂದು ತಿಳಿದಿದೆ CL ಮೌಲ್ಯ 0 2ಎಂದುಕೊಳ್ಳೋಣ ಮತ್ತು ಇಲ್ಲಿರುವಂತಹ ಸ್ಲೋಪ್ ನನಗೆ ತಿಳಿದಿದೆ ಅದು CmCL SM 015 ಹೀಗಾಗಿ ಇದು ಸಾಮಾನ್ಯವಾಗಿ 0 15 ಆಗಿರುತ್ತದೆ ಇದು ನನಗೆ ಇದರ ಮೌಲ್ಯವನ್ನು ನೀಡುತ್ತದೆ 𝐶mO 0 03 ಹೀಗಾದರೆ ಇಲ್ಲಿರುವ ಅಂಶವೇನೆಂದರೆ ಈ ರೆಕ್ಕೆ ಮತ್ತು ಬಾಲದ ಸಂಯೋಜನೆ ಹೇಗೆ ಸೇರಿಸುತ್ತೇನೆ ಎಂದು ರೆಕ್ಕೆಯು ಪ್ರಾಥಮಿಕವಾಗಿ ಲಿಫ್ಟ್ ತಯಾರಿಸಲು ಉಪಯೋಗಿಸುತ್ತೇವೆ ಆದರೆ ನಾವು ಮತ್ತೇನು ಗಮನಿಸಿದ್ದೇವೆ ಎಂದರೆ ಕ್ಯಾಮ್ಬರ್ ಅಕ್ಕಿಯನ್ನು ಉಪಯೋಗಿಸಿದರೆ ಪ್ರಾರ್ಥಮಿಕ ಉದ್ದೇಶವು ಏನಾಗಬಹುದು ವಿನ್ಯಾಸಗಾರರು ಆದ್ಯತೆಯನ್ನು ಬೇರೆ ಭಾಗಗಳಿಗೆ ನೀಡುತ್ತಾರೆ ರೆಕ್ಕೆಯು ಲಿಫ್ಟ್ ತಯಾರಿಸಲು ಉಪಯೋಗಿಸುತ್ತೇವೆ ಎಂದು ಅವನು ಯಾವಾಗ ಯೋಚಿಸುತ್ತಾನೆ ಆದರೆ ಹೌದು ಅದನ್ನು ಲಿಫ್ಟ್ಗೋಸ್ಕರ ಉಪಯೋಗಿಸುತ್ತಾರೆ ಎರಡನೇ ಅಂಶ ನೀವು ಗಮನಿಸಿದರೆ ನಮಗೆ 𝐶mO ಮಾನದಂಡ ತಿಳಿದಿದೆ 𝐶mO 0 ಹೀಗಾಗಿ ಇಲ್ಲಿ ನೀವು ಗಮನಿಸಬಹುದು ರೆಕ್ಕೆಯ a c CG ಮುಂದೆ ಇಟ್ಟರೆ ಅಲ್ಪ ಮೌಲ್ಯ 0 ಇರುವಾಗಲೂ ನಾವು ಗಮನಿಸಿದ್ದೇವೆ 𝛼 0 ಎಂದು ಹೇಳಿದರು ನಾನು ಈ ರೀತಿ ಮಾಡಲು ಪ್ರಯತ್ನಿಸುತ್ತೇನೆ 𝐶m 𝐶mO 𝐶mα ∗ 𝛼 ಇದು 𝛼 0ದಲ್ಲಿ Cm ನೋಡುವಂತಹ ಸರಳವಾದ ದಾರಿಯಾಗಿರುತ್ತದೆ ಅಂದರೆ ನಾನು Cm ವಿರುದ್ಧ 𝛼 ನೋಡುತ್ತೇನೆ ಅಲ್ಲಿ ಇದು 𝛼 0 ಇರುವಾಗ 𝐶mO ಆಗಿರುತ್ತದೆ ಸಾಮಾನ್ಯವಾಗಿ ಇದನ್ನು ಗಮನಿಸುವುದು ಸರಳವಾಗಿರುತ್ತದೆ ಇದರಿಂದ ಸ್ವಲ್ಪ ಪ್ರಮಾಣದ ಮಾಹಿತಿಯು ದೊರಕುತ್ತದೆ ಹೀಗಾಗಿ 𝛼 0 ಇರುವಾಗ ನೀವು ನೋಡಬಹುದು CL ಎಷ್ಟು ಇರುತ್ತದೆ ಇದು ಕ್ಯಾಮ್ಬರ್ ಏರ್ ಫಾಯ್ಲ್ ಆದಲ್ಲಿ ನೀವು ಸದಾ 𝛼 0 ಮೌಲ್ಯಕ್ಕೆ ಗಮನಿಸುತ್ತೀರಾ CL ಎಷ್ಟು ಇರುತ್ತದೆ ಅಂದರೆ ಅದು CL0 ಆಗಿರುತ್ತದೆ ನೀವು CL0 ಆಯ್ಕೆ ಮಾಡುತ್ತೀರಾ ಇದು ನಿಮ್ಮ 𝛼 0 ಇರುವಾಗ 𝐶m ಆಗುತ್ತದೆ ಇಲ್ಲಿ ಏನು ಊಹೆ ಮಾಡಿದ್ದೇವೆ ಮೊದಲನೇ ಅಂದಾಜು ಎಂದರೆ ಸಂಪೂರ್ಣವಾದ ಲಿಫ್ಟ್ ರೆಕ್ಕೆಯಿಂದ ಬರುತ್ತಿದೆ ಇದು ಪರಿಕಲ್ಪನಾ ಹಂತ ಆಗಿರುತ್ತದೆ ಆದ್ದರಿಂದ ಇಂತಹ ಅಂದಾಜುಗಳನ್ನು ಮಾಡಲಾಗಿದೆ ಹಾಗಾದರೆ ನೀವು ಇಲ್ಲಿ ಗಮನಿಸಿದ್ದೀರಾ ನಾನು ಕ್ಯಾಮ್ಬರ್ ರೆಕ್ಕೆಯನ್ನು ಉಪಯೋಗಿಸಿದ ಕ್ಷಣ ಅಲ್ಲಿ ಇರುವಂತಹ ರೆಕ್ಕೆಯ Cmac ಕಂಡುಬರುತ್ತದೆ ಅದು ಕೇಂದ್ರೀಕೃತವಾದ ಮೂಮೆಂಟ್ ಆಗಿದ್ದು ಅದು ಋಣಾತ್ಮಕ ಬಲದ ವರ್ಗಾವಣೆಯಿಂದ ಬಂದಿದೆ ಹೀಗಾಗಿ ಅದು 𝐶mO ಧನಾತ್ಮಕವಾಗಿ ಅಪಾಯಕ್ಕೆ ಹಾಕುತ್ತದೆ ಹೀಗಾಗಿ ಇಲ್ಲಿ ಏನು ಮಾಡಲಾಗಿದೆ ಮೊದಲನೆಯದಾಗಿ ದಯವಿಟ್ಟು ಅರ್ಥಮಾಡಿಕೊಳ್ಳಿ ನಾವು ರೆಕ್ಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಹಾಗೂ ರೆಕ್ಕೆಯ ಪ್ರಾರ್ಥಮಿಕ ಉದ್ದೇಶವು ಲಿಫ್ಟ್ ತಯಾರಿಸಲು ಆಗಿರುತ್ತದೆ ಎಂದು ನಮಗೆ ತಿಳಿದಿದೆ ಆದರೆ ನಾನು ಏನು ತಿಳಿಸಲು ಇಷ್ಟಪಡುತ್ತೇನೆ ಎಂದರೆ ರೆಕ್ಕೆಯಿಂದ ಬೇರೆ ಪರಿಣಾಮಗಳು ಬೀರುತ್ತವೆ ಅದು ಧನಾತ್ಮಕ 𝐶mO ಸೇರಿಸುವುದರಿಂದ ಏಕೆಂದರೆ ರೆಕ್ಕೆಯು ಋಣಾತ್ಮಕ 𝐶m ಮೌಲ್ಯವನ್ನು ತೆಗೆದುಕೊಂಡು ಹೋಗುತ್ತಿದೆ ನನಗೆ 𝐶mO ಮೌಲ್ಯವು ಧನಾತ್ಮಕ ಬೇಕಾಗಿದೆ ಇಲ್ಲಿ ಏನು ಮಾಡಲಾಗಿದೆ ನೀವು ರೆಕ್ಕೆಯ a c ಸ್ಥಾನವು ವಿಮಾನದ CG ಗಿಂತ ಸ್ವಲ್ಪ ಮುಂದೆ ಇಟ್ಟರೆ ನಂತರ ನಿಮಗೆ ತಿಳಿದಿರುವ ಹಾಗೆ 𝐶mO 𝐶mac 𝐶LO ∗ 𝑥̅ ಈ ಅಂತರವು x ರೇಖೆ ಆಗಿರುತ್ತದೆ ಖಾರ್ಡ್ ಜೊತೆಗೆ ಆಯಾಮವಿಲ್ಲದ ಅಂಶ ಆಗಿರುತ್ತದೆ ಹೀಗಾಗಿ ಅದು ನಿಮಗೆ ಧನಾತ್ಮಕ Cm0 ಮೌಲ್ಯ ನೀಡುತ್ತದೆ ಋಣಾತ್ಮಕ Cmac ಸರಿ ಹೋಗುತ್ತದೆ ಹಾಗಾದರೆ ಇಲ್ಲಿರುವ ಅಂಶ ಯಾವುದು ಹೌದು ವಾಸ್ತವಿಕವಾಗಿ ರೆಕ್ಕೆಯ ಬಗ್ಗೆ ಯೋಚಿಸಿದರೆ ಇದು ಸರಿಯಾಗಿದೆ ಪ್ರಾಥಮಿಕವಾಗಿ ನಾವು ಲಿಫ್ಟ್ ಬಗ್ಗೆ ಯೋಚಿಸುತ್ತೇವೆ ಆದರೆ ಅಲ್ಲಿ ರೆಕ್ಕೆಯ a c ವಿಮಾನದ CG ಮುಂದೆ ಇಡಲು ಒಂದು ಸೂಕ್ತ ದಾರಿ ಇದೆ ನೀವು Cm0 ಕೂಡ ಧನಾತ್ಮಕವಾಗಿ ನೋಡಿಕೊಳ್ಳಬಹುದು ಅಥವಾ ನಿಮ್ಮ ಧನಾತ್ಮಕ ಕೊಡುಗೆ ಆಗಬಹುದು ಆದರೆ ಆ ಸಮಯದಲ್ಲಿ ನೀವು ಅರ್ಥ ಮಾಡಿಕೊಳ್ಳಬೇಕು ನಾನು ರೆಕ್ಕೆಯ a c ವಿಮಾನದ CG ಮುಂದೆ ನಿರ್ಧರಿಸಿ ಈ ರೆಕ್ಕೆಯು ಸ್ಥಿರತೆಯನ್ನು ಕಳೆದುಕೊಳ್ಳುತ್ತದೆ ಹೀಗಾಗಿ ಅದನ್ನು ಸ್ಥಿರವಾಗಿ ಇಡಲು ಖಚಿತವಾಗಿ ನೀವು ಬಾಲವನ್ನು ಉಪಯೋಗಿಸುತ್ತೀರಾ ಅಂದರೆ ಈ ಪ್ರಸಂಗದಲ್ಲಿ ಅಡ್ಡ ಬಾಲವನ್ನು ಉಪಯೋಗಿಸುತ್ತೀರಾ ಹಾಗಾದರೆ ಅಡ್ಡ ಬಾಲವನ್ನು ಇಲ್ಲಿ ಸೇರಿಸುತ್ತೀರಿ ಈಗ ಅಡ್ಡ ಬಾಲವು ಏನು ಮಾಡುತ್ತದೆ ಬನ್ನಿ ನೋಡೋಣ ಪುನಹ ನಾನು ವಿನ್ಯಾಸಗಾರರ ದೃಷ್ಟಿಯಿಂದ ಮಾತನಾಡುತ್ತಿದ್ದೇನೆ ಹೆಚ್ಚಿನ ಪ್ರಮಾಣದ ಸೂತ್ರವನ್ನು ಮುಂದಿನ ಉಪನ್ಯಾಸದಲ್ಲಿ ಉಪಯೋಗಿಸುತ್ತೇನೆ ಮತ್ತು ಇಂದು ಕೇವಲ ಆರಂಭಿಕ ಮಾಹಿತಿಗಳನ್ನು ಚರ್ಚಿಸೋಣ ವಿನ್ಯಾಸಗಾರರ ದೃಷ್ಟಿಕೋನ ಎಂದರೆ ಅಲ್ಲಿ ವಿಮಾನವು ಆಂಗಲ್ ಆಫ್ ಅಟ್ಯಾಕ್ 𝛼 ಹೊಂದಿದ್ದರೆ ಮತ್ತು ಅದು ಚಿಕ್ಕ ಪ್ರಮಾಣದ ಕೋನವನ್ನು ಗಮನಿಸುತ್ತದೆ 𝛼∗ ಅದು ಆಂಗಲ್ ಆಫ್ ಅಟ್ಯಾಕ್ ಗಿಂತ ಕಡಿಮೆ ಆಗಿರುತ್ತದೆ ಏಕೆಂದರೆ ಡೌನ್ ವಾಶ್ ಇರುತ್ತದೆ ಇವೆಲ್ಲ ವಿವರಗಳು ನಂತರ ಗಮನಿಸೋಣ ಆದರೆ ಇಲ್ಲಿರುವ ಅಂಶವೇನೆಂದರೆ ಇದು ಲಿಫ್ಟ್ ಬಲವನ್ನು ಸೃಷ್ಟಿಸುತ್ತದೆ ಮತ್ತು ಆ ಲಿಫ್ಟ್ CG ಅನುಗುಣವಾಗಿ ಮೂಮೆಂಟ್ ಸೃಷ್ಟಿಸುತ್ತದೆ ಹಾಗಾದರೆ ಧನಾತ್ಮಕ ಕೋನ ಇದ್ದರೆ ಅದು ವಿಮಾನವನ್ನು ಅಸ್ಥಿರ ಮಾಡುತ್ತದೆ ಈ ಬಾಲವು ಮರುಸ್ಥಾಪಿಸುವ ಮೂಮೆಂಟ್ ಸೃಷ್ಟಿಸುತ್ತದೆ ಹೀಗಾಗಿ ನಮಗೆ ತಿಳಿದಿರುವ ಹಾಗೆ ಬಾಲವು ಹೊಂದಿರುವಂತಹ Cm ಮೌಲ್ಯ ಯಾವಾಗಲೂ 0ಗಿಂತ ಕಡಿಮೆ ಇರು ಇರುತ್ತದೆ ಅಂದರೆ ಬಾಲವು ಸ್ಥಿರತೆಯನ್ನು ನೀಡುತ್ತದೆ ಈಗ ಅದನ್ನು ಹೇಗೆ ತಲುಪಬೇಕು ಬಾಲವು ಎಷ್ಟು ಸ್ಥಿರತೆಯ ರೂಪದಲ್ಲಿ ಶಕ್ತಿಶಾಲಿ ಆಗಿರುತ್ತದೆ ಎಂಬುದನ್ನು ನಾನು ಕಂಡುಹಿಡಿಯಬೇಕು ಹೌದು ಈ Cm ಮೌಲ್ಯ ಬಾಲದ ಲಿಫ್ಟ್ ಮೇಲೆ ಅವಲಂಬಿತವಾಗಿರುತ್ತದೆ ಹೀಗಾಗಿ ನಾನು ಆಯಾಮ ಇಲ್ಲದ ಅಂಶವನ್ನು ಮಾತನಾಡುತ್ತಿರುವಾಗ ಬಾಲದ CL ಮತ್ತು ಅದರ ಮೂಮೆಂಟ್ ಅಂದರೆ ಇಲ್ಲಿರುವ ಬಲ ಇಂಟು ಉದ್ದ ಮೂಮೆಂಟ್ ನೀಡುತ್ತದೆ ಹೀಗಾಗಿ ಇದು ಬಾಲದ ಪ್ರದೇಶ ಆಗಿರುತ್ತದೆ ಆಯಾಮ ಇಲ್ಲದ ಅಂಶ ಗಮನಿಸಿದರೆ ಇವೆಲ್ಲವೂ ಪ್ರಾರ್ಥಮಿಕ ಅಂಶಗಳು ಆಗಿರುತ್ತದೆ ಮತ್ತು ಇಲ್ಲಿ ನೀವು ಗಮನಿಸಬಹುದು ಇದು ಇಂಟು St ಅಡ್ಡ ಬಾಲದ ಒಂದು 𝐶Lα ಮೌಲ್ಯಕ್ಕೆ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಒಮ್ಮೆ ನಾವು ಏರ್ ಫಾಯ್ಲ್ ಆಯ್ಕೆ ಮಾಡಿದ ಮೇಲೆ ಅಂದರೆ ಇಲ್ಲಿ ಸಾಮಾನ್ಯವಾಗಿ ಸಮ್ಮತಿಯ ಏರ್ ಫಾಯ್ಲ್ ಆಗಿರುತ್ತದೆ ಅದು ಎಷ್ಟು ಪರಿಣಾಮಕಾರಿ ಆಗಿರುತ್ತದೆ ಎಂಬುದು ಪ್ರದೇಶದ ಆಧಾರದ ಮೇಲೆ ಇರುತ್ತದೆ ಮತ್ತು ಮೂಮೆಂಟ್ ಎಷ್ಟು ಆಗಿರುತ್ತದೆ ಎಂದರೆ ಒಮ್ಮೆ ನೀವು ಆಯಾಮ ಇಲ್ಲದಿರುವಂತಹ ಅಂಶದ ಅನುಗುಣವಾಗಿ ಯೋಚಿಸಬೇಕಾಗಿದೆ ಹೀಗಾಗಿ ನಾವು VH ವ್ಯಾಖ್ಯಾನಿಸುತ್ತೇವೆ ಬಾಲದ ಘನ ಅನುಪಾತ ಅಂದರೆ VHStltSwc ಹಾಗಾದರೆ ಈ ಬಾಲದ ಘನ ಅನುಪಾತವನ್ನುtail volume ratio ವಿಮಾನದ ಪರಿಕಲ್ಪನಾ ಹಂತದಲ್ಲಿ ಕಟ್ಟುನಿಟ್ಟಾಗಿ ಸ್ಥಿರತೆಯ ದೃಷ್ಟಿಕೋನದಿಂದ ಉಪಯೋಗಿಸುತ್ತಾರೆ ಮತ್ತು ಸಾಮಾನ್ಯವಾಗಿ ಆರಂಭಿಕ ಹಂತದಲ್ಲಿ ಇದರ ಮೌಲ್ಯವನ್ನು 0 5 ದಿಂದ 0 7 ವರೆಗೆ ಅಥವಾ 0 8 ಆಗಿರುತ್ತದೆ ಈ ಅಂಶಗಳನ್ನು ಆಯ್ದುಕೊಂಡಾಗ ಸುರಕ್ಷಿತವಾಗಿರುತ್ತದೆ ಅಂತಿಮ ಬದಲಾವಣೆಗಳನ್ನು ನೀವು ನಂತರ ಮಾಡಬಹುದು ಹೀಗಾಗಿ ಬಾಲವನ್ನು ಹೇಗೆ ಬಾಲದ ಘನ ಅನುಪಾತ ಉಪಯೋಗಿಸಿ ವಿನ್ಯಾಸ ಮಾಡಬೇಕು ಎಂದು ತಿಳಿದುಕೊಳ್ಳಬಹುದು ಹಾಗಾದರೆ ಈ ಬಾಲದ ಘನ ಅಂಶ ಪ್ರಾಥಮಿಕವಾಗಿ ಸ್ಥಿರವಾದ ಸ್ಥಿರತೆಯ ಬಗ್ಗೆ ಮಾತನಾಡುತ್ತದೆ ಅದು CmCL ಕ್ಕೆ ಸಹಾಯಮಾಡುತ್ತದೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ರೆಕ್ಕೆಯ a c CG ಮುಂದೆ ಇಟ್ಟರೆ ಅದು ರೆಕ್ಕೆಯ CmCL ನ ಅಸ್ಥಿರ ಮಾಡುತ್ತದೆ ಹೀಗಾಗಿ ಈ ಅಂಶವು ಪ್ರಾರ್ಥಮಿಕವಾಗಿ ಬಾಲದಲ್ಲಿ ಲಂಬವಾದ ಸ್ಥಿರತೆಯನ್ನು ನೀಡುತ್ತದೆ ಇದರ ಪಾತ್ರವು ಲಿಫ್ಟ್ ತಯಾರಿಸುವುದು ಅಲ್ಲ ಲಿಫ್ಟ್ ತಯಾರಿಸುವ ಪಾತ್ರವೂ ರೆಕ್ಕೆಯ ಆಗಿರುತ್ತದೆ ಹೀಗಾಗಿ ಈ ಕೆಲಸ ಹಂಚಲಾಗಿದೆ ಮತ್ತು ಅವುಗಳನ್ನು ಬೇರೆಬೇರೆಯಾಗಿ ಯೋಚಿಸಬೇಕಾಗುತ್ತದೆ ಈಗ ಬಾಲದ ಪ್ರಾರ್ಥಮಿಕ ಕೆಲಸ ಸ್ಥಿರತೆ ಆದಮೇಲೆ Cm0 ಧನಾತ್ಮಕ ಮಾಡುವುದರಲ್ಲಿ ಬಾಲದ ಕೈವಾಡ ಎಷ್ಟು ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು ಇದು ಪ್ರಮುಖವಾಗಿದೆ ಈಗ ಇಲ್ಲಿ ಏನು ಮಾಡಲಾಗಿದೆ ನೀವು ಗಮನಿಸಬೇಕು ನಾನು ಕೇವಲ ತಿಳಿಸುತ್ತಿದ್ದೇನೆ ಏಕೆಂದರೆ ಮುಂದೆ ಬರುವಂತಹ ಉಪನ್ಯಾಸದಲ್ಲಿ ಇವೆಲ್ಲವುಗಳನ್ನು ಉಪಯೋಗಿಸಲಿದ್ದೇವೆ ಮತ್ತು ಅವುಗಳ ಸಂಸ್ಲೇಷಣೆ ಮಾಡಲಿದ್ದೇವೆ ಆದರೆ ವಿನ್ಯಾಸಗಾರರು ಹೇಗೆ ಯೋಚಿಸಬಹುದು ಹೀಗಾಗಿ ಒಮ್ಮೆ ನಿಮಗೆ ಎಲ್ಲಾ ಸೂತ್ರಗಳನ್ನು ನೀಡಿದಮೇಲೆ ಈ ರೀತಿ ನೀವು ಯೋಚನೆ ಮಾಡಬೇಕಾಗಿದೆ ಅಥವಾ ಕೇವಲ ನಿರ್ದಿಷ್ಟ ಅಂಶವನ್ನು ಕಂಡುಹಿಡಿಯಬೇಕಾಗಿದೆ ವಿನ್ಯಾಸಗಾರರಿಗೆ ಅವಶ್ಯಕ ಇದ್ದಂತಹ ವಿನ್ಯಾಸಕಾರರಿಗೆ ಬಹಳಷ್ಟು ಸೂತ್ರಗಳ ಅವಶ್ಯಕತೆ ಇರುವುದಿಲ್ಲ ಆದರೆ ನಿಮಗೆ ಅವೆಲ್ಲವೂ ಅವಶ್ಯಕವಾಗಿರುತ್ತದೆ ಏಕೆಂದರೆ ನೀವು ಸರಿಯಾಗಿ ತಿಳಿದುಕೊಳ್ಳಬಹುದು ಅದರಿಂದ ಪ್ರತಿಯೊಂದು ಚರ್ಚೆಯನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಹೀಗಾಗಿ ಇದು ಬಾಲ ಆದರೆ ಬಾಲದಿಂದ Cm0 ಸಿಗುತ್ತದೆ ಆದ್ದರಿಂದ 𝛼 0 ಇರುವಾಗ ನನಗೆ Cm ಬೇಕಾಗಿದೆ ಅದು Cm0 ಆಗಿರುತ್ತದೆ ಹಾಗಾದರೆ ನಾನು ಏನು ಮಾಡಬೇಕು ಈ ಬಾಲವನ್ನು ಋಣಾತ್ಮಕ ಕೋನಕ್ಕೆ ಹೊಂದಿಸಬೇಕು ಹೀಗಾಗಿ ಇದು ಋಣಾತ್ಮಕ ನಿರ್ಣಯಿಸಿರುವಂತಹ ಕೋನ ಆಗಿರುತ್ತದೆ 𝛼 0 ಇರುವುದನ್ನು ನೀವು ನೋಡಬಹುದು ನಂತರ ಬಲ ಈ ದಿಕ್ಕಿನಲ್ಲಿ ಇರುತ್ತದೆ ಮತ್ತು CG ಇಲ್ಲಿ ಇರುತ್ತದೆ ಹೀಗಾಗಿ ಇದು ಧನಾತ್ಮಕ ಮೂಮೆಂಟ್ ನೀಡುತ್ತದೆ ಮತ್ತು ಇದು Cm0 ಆಗಿರುತ್ತದೆ ಹಾಗಾದರೆ ಅಡ್ಡ ಬಾಲದ ಪಾತ್ರವು ಏನು ಆಗಿರುತ್ತದೆ ಎಂದರೆ ಹೆಚ್ಚಿನ ಕೊಡುಗೆ Cm 0 ಆಗಿದ್ದು ವಿಮಾನವನ್ನು ಸ್ಥಿರವಾದ ಸ್ಥಿರತೆಯಲ್ಲಿ ನೀಡುತ್ತದೆ ಮತ್ತು Cm0 ಧನಾತ್ಮಕ ಮಾಡುವುದರಲ್ಲಿ ಸಹಾಯಮಾಡುತ್ತದೆ ರೆಕ್ಕೆಯ ಪಾತ್ರವೇನು ಲಿಫ್ಟ್ ತಯಾರಿಸಲು ಮತ್ತು ಚಿಕ್ಕ ಪ್ರಮಾಣದ ವಿಮಾನದ Cm0 ಮೌಲ್ಯ 0 ಮಾಡುವುದರಲ್ಲಿ ಅಥವಾ ಋಣಾತ್ಮಕ Cmac ತೆಗೆದು ಹಾಕುವುದರಲ್ಲಿ ಇರುತ್ತದೆ ಇವೆಲ್ಲ ಮಾಹಿತಿಗಳನ್ನು ನೀವು ಮುಂದಿನ ಉಪನ್ಯಾಸದಲ್ಲಿ ತಿಳಿದುಕೊಂಡರೆ ನಾವು ಮೊದಲನೇ ತತ್ವ ಉಪಯೋಗಿಸಿಕೊಂಡು ಇದನ್ನು ತಯಾರಿಸಬಹುದು